ಶುಭೋದಯ ಟೇಕಾಫ್ ಪ್ರಕರಣಕ್ಕೆ ವಿಂಗ್ ಲೋಡಿಂಗ್ ವಿಷಯದಲ್ಲಿ ಯೋಚಿಸುವುದನ್ನು ಹೇಗೆ ಆರಂಭಿಸಬೇಕು ಎಂಬುವುದರ ಬಗ್ಗೆ ಈ ಉಪನ್ಯಾಸದಲ್ಲಿ ಮುಂದುವರಿಸುತ್ತಿದ್ದೇವೆ ಈ ಹಿಂದಿನ ಎರಡು ಉಪನ್ಯಾಸಗಳಲ್ಲಿ ವಿಂಗ್ ಲೋಡಿಂಗ್ ಟೇಕಾಫ್ ಸಂದರ್ಭದಲ್ಲಿ ಹೇಗೆ ಆಲೋಚಿಸಬೇಕು ಎಂಬುವುದನ್ನು ಟೇಕಾಫ್ ಸಂದರ್ಭದಲ್ಲಿ ಎಷ್ಟು ಪ್ರಮಾಣದ ವಿಂಗ್ ಲೋಡಿಂಗ್ ಅವಶ್ಯಕವಾಗಿರುತ್ತದೆ ಎಂದು ತಿಳಿಸಲು ಪ್ರಯತ್ನಿಸಿದ್ದೇನೆ ನಾವು ಬಲ ಬೀಳುವುದರ ಬಗ್ಗೆ ಮತ್ತು ಅವುಗಳ ಅಂದಾಜು ಹಾಗೂ ಅದು ವಿಮಾನಿನ ಕಾರ್ಯಕ್ಷಮತೆಗೆ ಎಷ್ಟು ಪ್ರಮುಖವಾಗಿದೆ ಎಂದು ನೋಡಿದ್ದೇವೆ ನಾವು ಟೇಕಾಫ್ ದೂರವನ್ನು ಕಡಿಮೆ ಮಾಡುವಂತಹ ಹೈ ಲಿಫ್ಟ್ ಸಾಧನಗಳನ್ನು ಚರ್ಚಿಸಿದ್ದೇವೆ ಈಗ ನಾನು TW ಹೆಚ್ಚಿಗೆ ಮಾಡಿದಾಗ ಅಂದರೆ ಪರಿಕಲ್ಪನಾ ಹಂತದಲ್ಲಿ ನೀವು ಇದನ್ನು ಪ್ರಶಂಸಿಸಬೇಕು ಏಕೆಂದರೆ ನಮಗೆ ಎಲ್ಲಾ ಅಂಶಗಳು ತಿಳಿದಿರುವುದಿಲ್ಲ ಅವುಗಳಿಂದ ಸಂಪೂರ್ಣವಾದ ವಿಮಾನ ಸಂರಚನೆಯು ಮಾಡಿರುವುದಿಲ್ಲ ಆದರೆ ನಮಗೆ ಒಂದು ವಿಷಯವು ತಿಳಿದಿರುತ್ತದೆ ಏನೆಂದರೆ ಯಾವುದೇ ವಿಮಾನವನ್ನು ನಾವು ಕಲ್ಪನಾತ್ಮಕವಾಗಿ ಸೃಷ್ಟಿ ಮಾಡುವುದಾದರೆ ಅದೇ ರೀತಿಯ ಸಾಮರ್ಥ್ಯವನ್ನು ಹೊಂದಿರುವ ವಿಮಾನವು ಲಭ್ಯವಿರುತ್ತದೆ ಮತ್ತು ನಾವು ಯಾವಾಗಲೂ ವಿನ್ಯಾಸ ಮಾಡುವಂತಹ ವಿಮಾನ ಮಿಷನ್ ಅವಶ್ಯಕತೆಗೆ ಸನಿಹವಿರುವ ಅಂತಹ ವಿಮಾನವನ್ನು ಆಯ್ದುಕೊಳ್ಳುತ್ತೇವೆ ಮತ್ತು ನಾವು ಅದನ್ನು ಮೂಲ ವಾದಂತಹ ವಿಮಾನನಾಗಿ ನಾಮಕರಣ ಮಾಡುತ್ತೇವೆ ಹೀಗಾಗಿ ನಾವು ಇಲ್ಲಿಂದ ಒಂದು ಸಂಖ್ಯೆಯನ್ನು ಆಯ್ದುಕೊಳ್ಳುತ್ತೇವೆ ಮತ್ತು WS ಮೌಲ್ಯವನ್ನು ಕಂಡುಹಿಡಿಯಲು ಪ್ರಯತ್ನಿಸುತ್ತೇವೆ ಇಲ್ಲಿ ಇನ್ನೊಂದು ಜನಪ್ರಿಯವಾದಂತಹ ವಿಧಾನವಿದೆ ಅದೇನೆಂದರೆ ನಾವು ಏಕೆ ನಿಷ್ಕಾಸವಾಗಿ ಸಂಖ್ಯಾಶಾಸ್ತ್ರದ ವಿಧಾನವನ್ನು ಉಪಯೋಗಿಸಬಾರದು ಮತ್ತು ವಿಂಗ್ ಲೋಡಿಂಗ್ ಹಾಗೂ ಇನ್ನಿತರ ಅಂಶಗಳ ಅನುಭವವನ್ನು ಪಡೆಯಬಾರದು ಏಕೆಂದರೆ ನೀವು ವಿನ್ಯಾಸ ಮಾಡಲು ಬಯಸುವಂತಹ ವಿಮಾನವು ಈಗಾಗಲೇ ಲಭ್ಯವಿರುವ ವಿಮಾನಗಳ ಗುಂಪಿಗೆ ಸೇರಿಕೊಂಡಿರುತ್ತದೆ ನೀವು ಅಸಾಧಾರಣವಾದ ಸಂಗತಿಯನ್ನು ಮಾಡುವುದಿಲ್ಲ ಅಲ್ವಾ ಅದೇ ರೀತಿ ನಾನು ಕೆಲವೊಂದು ಮಾಹಿತಿಗಳನ್ನು ರೇಮರ್ ಪುಸ್ತಕದಿಂದ ಪಡೆದುಕೊಳ್ಳುತ್ತೇನೆ ಇದನ್ನು ನಿಮ್ಮ ಜೊತೆಗೆ ಹಂಚಿಕೊಳ್ಳಬೇಕು ಎಂದುಕೊಂಡೆ ಆದರೆ ಅದಕ್ಕಿಂತ ಮುಂಚೆ ಅವುಗಳನ್ನು ಹೇಗೆ ಸೃಷ್ಟಿಸಲಾಗಿದೆ ಎಂಬುವುದನ್ನು ನಿಮ್ಮ ಜೊತೆಗೆ ಚರ್ಚಿಸುತ್ತೇನೆ ಮತ್ತು ನೀವು ವಿನ್ಯಾಸಕಾರರ ಆಲೋಚನೆಗಳನ್ನು ಪ್ರಶಂಸಿಸಬೇಕು ಏಕೆಂದರೆ ಅವರು ಸಾಕಷ್ಟು ಪ್ರಮಾಣದ ಪ್ರಯತ್ನಗಳನ್ನು ಈ ಮಾಹಿತಿಯನ್ನು ಸೃಷ್ಟಿಸಲು ಮಾಡಿರುತ್ತಾರೆ ಅದರಿಂದ ನಮಗೆ ಈ ಮೂಲವಾದಂತಹ ವಿಮಾನ ದೊರಕುತ್ತದೆ ಹಾಗಾದರೆ ಸಾಮಾನ್ಯವಾಗಿ ನಾನು ಟೇಕಾಫ್ ಡಿಸ್ಟೆನ್ಸ್ ದೂರ ಬಗ್ಗೆ ಹೇಳುವುದಾದರೆ ಅದರ ರೋಲ್ ಹಾಗೂ ಕ್ಲೈಮ್ ತಿಳಿದಿರುತ್ತದೆ ಮತ್ತುಇದು ಟೇಕಾಫ್ ಆಗಿರುತ್ತದೆ ಅಂದರೆ ಇದು ರೋಲ್ ಮಾಡಲು ಚಲಿಸಿದ ದೂರ ಆಗಿರುತ್ತದೆ ಎಂದು ನಾವು ಹೇಳಬಹುದು ನಾವು ಒಂದು ವಿಷಯವನ್ನು ತಿಳಿದುಕೊಳ್ಳಬಹುದು ಅದೇನೆಂದರೆ ನಾನು ಈ ಸರಾಸರಿ ವೇಗವರ್ಧನೆ ಅಂದಾಜು ಮಾಡಿಕೊಂಡರೆ ಮತ್ತು ಡ್ರ್ಯಾಗ್ ಹಾಗೂ ಲಿಫ್ಟ್ ಕೊಡುಗೆಯನ್ನು ತ್ರಸ್ಟ್ ಜೊತೆಗೆ ಹೋಲಿಸಿದಾಗ ಈ ರೀತಿಯಲ್ಲಿ ಬರೆಯಬಹುದು aTm ಮತ್ತು ನಾನು ಸಾಮಾನ್ಯವಾಗಿ ಉಪಯೋಗಿಸಬಹುದು V2 U22as ಮತ್ತು sV22Tm ಈ V ಇಲ್ಲಿ ಅಂತಿಮ ವೇಗ ಆಗಿರುತ್ತದೆ ಎಂದು ನಮಗೆ ತಿಳಿದಿದೆ ಅದು Vstall ಗಿಂತ 1 1 ಪ್ರಮಾಣದಷ್ಟು ಆಗಿರುತ್ತದೆ ಎಂಬುವುದು ನಿಯಮಗಳಲ್ಲಿ ಒಂದು ಜಾಗರೂಕತೆಯನ್ನು ವಹಿಸಬೇಕು ಇಂತಹ ಮೌಲ್ಯಗಳು ವಿವಿಧ ಪ್ರಕಾರದ ವಿಮಾನಗಳಿಗೆ ಸಾರ್ವಜನಿಕ ಅಥವಾ ಯುದ್ಧದ ವಿಮಾನಗಳಿಗೆ ನಿರ್ದಿಷ್ಟ ಆಗಿರುತ್ತದೆ ನಿಯಂತ್ರಕ ಸಂಸ್ಥೆಗಳು ಇದರ ಮಾರ್ಗದರ್ಶನವನ್ನು ನೀಡುತ್ತದೆ ಹೀಗಾಗಿ ನೀವು ಇದನ್ನು ಬದಲಾಯಿಸಲು ಆಗುವುದಿಲ್ಲ ಹೀಗಾಗಿ ನಾನು ಈಗ ಇದನ್ನು ಬಳಸುತ್ತೇನೆ ಮತ್ತು ನಾನು ಇದನ್ನು ಕಂಡು ಹಿಡಿಯಬಹುದು Vstall2WSCLmax ಇದರಿಂದ ನಾನು ಇದನ್ನು ಸರಳವಾಗಿ ಹೀಗೆ ನೋಡಬಹುದು VTO1 12WSCLmax ಆದರೆ ನಾವು ಇದನ್ನು ಅರ್ಥ ಮಾಡಿಕೊಳ್ಳಬೇಕು ಎಂದರು ನಾನು Vstallನ 1 1ರಷ್ಟು ವೇಗದಲ್ಲಿ ಟೇಕಾಫ್ ಮಾಡುತ್ತಿದ್ದೇನೆ ಈ V takeoff Vstallನ 1 1ರಷ್ಟು ಆಗಿದೆ ಮತ್ತು ಈ CLmax ಇಲ್ಲಿನ CLmax ಆಗಿರುವುದಿಲ್ಲ ಎಂದು ನಮಗೆ ತಿಳಿದಿರಬೇಕು ಈ CLmax ಸ್ಟಾಲ್ ಆಧಾರಿತ ಆಗಿರುತ್ತದೆ ಏಕೆಂದರೆ V takeoff Vstallನ 1 1ರಷ್ಟು ಆಗಿದೆ ಹಾಗಾದರೆ ನಾನು ಹೀಗೆ ಬರೆಯಬಹುದು VTO1 12WSCL TO ಹೀಗೆ ಮಾಡಿದಾಗ ನಾನು ಇದನ್ನು ಕಂಡು ಹಿಡಿಯಬಹುದು s1 212WSCLTO2Tm ಹಾಗಾದರೆ ನನಗೆ S1 ಅವಶ್ಯಕ ಆಗಿದೆ ಮತ್ತು ಅದು ಈ ದೂರ ಆಗಿರುತ್ತದೆ s11 212gWSCLTO2TW ಹಾಗಾದರೆ ಈ ಅಂಶಗಳನ್ನು ತಿಳಿದುಕೊಳ್ಳಬೇಕಾಗಿದೆ WSCLTOTWs1A ಹೀಗಾಗಿ ಮುಖ್ಯವಾದ ಅಂಶವೇನೆಂದರೆ ನಾನು ಭೂಮಿಯಲ್ಲಿನ ದೂರವನ್ನು ಮತ್ತು ಈ ಅಂಶವನ್ನು ತಿಳಿದುಕೊಳ್ಳಬೇಕಾದರೆ ಅವುಗಳು ನೇರ ರೇಖೆಯನ್ನು ಸೃಷ್ಟಿಸುತ್ತವೆ ಸರಿ ನಾನು ಬೇರೆ ರೀತಿಯ ಪ್ರಯೋಗಗಳನ್ನು ಮಾಡಬಹುದು ಅಥವಾ ನಾನು ಬೇರೆ ವಿಮಾನಿನಿಂದ ಮಾಹಿತಿಯನ್ನು ಪಡೆಯಬಹುದು ಮತ್ತು ಅದನ್ನು ಇಲ್ಲಿ ಬಳಸಬಹುದು ಅಲ್ವಾ ಹಾಗೂ ಅದನ್ನೇ ನಾವು ಇಲ್ಲಿ ಮಾಡಿದ್ದೇವೆ ಇಲ್ಲಿ ನೀವು ಗಮನಿಸಬಹುದು ಇವೆಲ್ಲವುಗಳನ್ನು ರೇಮರ್ ಪುಸ್ತಕದಿಂದ ತೆಗೆದುಕೊಳ್ಳಲಾಗಿದೆ ಈ x ಅಕ್ಷರೇಖೆಯು ಟೇಕಾಫ್ ಅಂಶವಾಗಿದ್ದು ಟೇಕಾಫ್ ಅಂಶವು TOP ಈ ರೀತಿ ವ್ಯಾಖ್ಯಾನಿಸಲಾಗಿದೆ TOPWSCLTOTW ಅಥವಾ TOPWSCLTOBHPW ಅದೇ ರೀತಿ ಕೇವಲ ಇಲ್ಲಿ ಮಾತ್ರ 𝜌 ನೋಡಬಹುದು 𝜌 𝜎ರಿಂದ ಬದಲಾಯಿಸಲಾಗಿದೆ ಏಕೆಂದರೆ ಸಾಂದ್ರತೆಯ ಪರಿಣಾಮವು ತೆಗೆದುಕೊಳ್ಳಬೇಕಾಗುತ್ತದೆ ಸಿಗ್ಮ ಏನು ಅಲ್ಲ ಆದರೆ ಸಾಂದ್ರತೆಯ ಅನುಪಾತವು ಅಂದರೆ 0 ಆಗಿರುತ್ತದೆ ಹಾಗಾದರೆ ಇವೆಲ್ಲ ಅಂಶಗಳ ನಡುವೆ ಸಾಕಷ್ಟು ಪರಸ್ಪರ ಸಂಬಂಧವನ್ನು ನೀಡಲಾಗಿದೆ ಅದನ್ನು ಮೂಲಭೂತವಾಗಿ ಟೇಕಾಫ್ ಅಂಶ ಮತ್ತು ಟೇಕಾಫ್ ದೂರವು ಎನ್ನುತ್ತಾರೆ ಉದಾಹರಣೆಗೆ ನೀವು ವಿಂಗ್ ಲೋಡಿಂಗ್ ಕಂಡುಹಿಡಿಯಲು ಬಯಸಿದರೆ ಜೆಟ್ ವಿಮಾನಕ್ಕೆ 7000 ಅಡಿ ಟೇಕಾಫ್ ಡಿಸ್ಟೆನ್ಸ್ ದೂರ ನಾವು ಹೊಂದಿರಬೇಕು ಹೀಗಾಗಿ ನಾನು ಈ ರೀತಿಯಲ್ಲಿ ನೋಡುತ್ತೇನೆ ಮತ್ತು ಈ ಜೆಟ್ ಹೀಗೆ ಇಲ್ಲಿ ಇರುವುದರಿಂದ ನಾನು ಹೀಗೆ ಬರುತ್ತೇನೆ ಅದು ಸರಿಸುಮಾರು 340 ಅಥವಾ 350 ಆಗಿರುತ್ತದೆ ಈ ಮೌಲ್ಯವು ಟೇಕಾಫ್ ಅಂಶ ಆಗಿದ್ದು ಅದರ ಮೌಲ್ಯವು 350 ಎಂದುಕೊಂಡು ಈ ರೀತಿ ಉಪಯೋಗಿಸಿದಾಗ 350WSCLTOTW ಯಾವ ರೀತಿಯ ಲ್ಯಾಂಡಿಂಗ್ ಲ್ಯಾಂಡಿಂಗ್ ರೋಲ್ ದೂರ ಬೇಕಾಗಿದೆ ಎಂಬುದರ ಮೇಲೆ ಇದು ನಿರ್ದಿಷ್ಟವಾಗಿರುತ್ತದೆ ನಾವು ಅದು ಸರಿಸುಮಾರು 7000 ಎಂದುಕೊಳ್ಳೋಣ ಅಂದರೆ 7000 ಇಲ್ಲಿ ಆಯ್ದುಕೊಂಡರೆ ಯಾವ ರೀತಿಯ ಎಂಜಿನ್ ನೀವು ಉಪಯೋಗಿಸುತ್ತೀರಾ ಅದು ಜೆಟ್ ಇಂಜಿನ್ ಆಗಿದೆ ಈ ಮಾಹಿತಿಯು ನಿಮಗೆ ಇಲ್ಲಿ ದೊರಕಿದೆ ಹಾಗೆ ಕೆಳಗೆ ಹೋದರೆ ಟೇಕಾಫ್ ಅಂಶ ಮೌಲ್ಯವು ಸಿಗುತ್ತದೆ ಸರಿ ಒಮ್ಮೆ ನಿಮಗೆ ಆ ಸಂಖ್ಯೆಯು ದೊರಕಿದ ಮೇಲೆ ನಿಮಗೆ WSCLTOTW ಸಿಗುತ್ತದೆ ಹೀಗಾಗಿ TOPWSCLTOTW ಇದನ್ನು ನಾನು ಗಮನಿಸಿದ್ದೇನೆ ಹಾಗೂ ಐತಿಹಾಸಿಕ ಮಾಹಿತಿಯಿಂದ ಆಯ್ದುಕೊಂಡಿದ್ದೇನೆ WS ಮೌಲ್ಯವು ಟೇಕಾಫ್ ಸ್ಥಿತಿಯಲ್ಲಿ ಎಷ್ಟು ಆಗಿರುತ್ತದೆ ಎಂದು ತಿಳಿದುಕೊಳ್ಳುವುದು ನನ್ನ ಗುರಿಯಾಗಿದೆ ಸಿಗ್ಮ ನನ್ನ ನಿಯಂತ್ರಕ ಆಗಿದೆ ಏಕೆಂದರೆ ಇದರಿಂದ ನಾನು ಎಷ್ಟು ಎತ್ತರದಲ್ಲಿ ಟೇಕಾಫ್ ಮಾಡುತ್ತೇನೆ ಎಂದು ನಿರ್ಧಾರ ಆಗಿರುತ್ತದೆ ಹೀಗಾಗಿ ನನಗೆ ಈಗ ಎತ್ತರದಲ್ಲಿನ ಸಾಂದ್ರತೆಯು ತಿಳಿದಿದೆ ಮತ್ತು ಸಮುದ್ರಮಟ್ಟದ ಸಾಂದ್ರತೆಯು ತಿಳಿದಿದೆ ಈಗಾಗಿ ಇದು ಈಗ ನನ್ನ ಕೈಯಲ್ಲಿದೆ ಪುನಹ ಒಂದು ಪ್ರಶ್ನೆಯೂ ಮೂಡುತ್ತದೆ ಏನಿದು CLTO ಮತ್ತು ನಾವು ಇದನ್ನು ಉತ್ತರಿಸಲು ಪ್ರಯತ್ನಿಸೋಣ ಏಕೆಂದರೆ ನಮಗೆ ಇದು ತಿಳಿದಿದೆ VTO1 1Vstall ಹೀಗಾಗಿ CLTO ಈ ರೀತಿಯ ಆಗುತ್ತದೆ CLTOCLmax1 11 21 ಹಾಗಾದರೆ CLTO ಕೂಡ ನಮಗೆ ತಿಳಿದಿದೆ ಪ್ರಶ್ನೆಯೇನೆಂದರೆ TW ಮೌಲ್ಯವು ಎಷ್ಟು ಅಥವಾ ಒಬ್ಬ ವಿನ್ಯಾಸಕಾರರಾಗಿ ಇನ್ನೊಂದು ಪ್ರಶ್ನೆಯೇನೆಂದರೆ ಟೇಕಾಫ್ ಅವಶ್ಯಕತೆಯನ್ನು ಪೂರೈಸಲು WS ಮತ್ತು TW ಸಂಯೋಜನೆ ಹೇಗಿರಬೇಕು ಹೀಗಾಗಿ ವಿನ್ಯಾಸಕಾರರು ದೃಷ್ಟಿಕೋನವು ಇಲ್ಲಿ ಪ್ರಮುಖವಾಗಿರುತ್ತದೆ ಹೀಗಾಗಿ ಅವನು ಅದೇ ರೀತಿಯ ಅಥವಾ ಸನಿಹದ ಮಿಷನ್ ಅವಶ್ಯಕತೆಯನ್ನು ಹೊಂದಿರುವಂತಹ ಮೂಲಭೂತವಾದಂತಹ ವಿಮಾನವನ್ನು ಗಮನಿಸುತ್ತಾನೆ ಹಾಗಾದರೆ ಅವನು ಆರಂಭದಲ್ಲಿ TW ಮೌಲ್ಯವನ್ನು 0 25 ಎಂದು ಐತಿಹಾಸಿಕ ಮಾಹಿತಿಯಿಂದ ಆಯ್ದುಕೊಳ್ಳುತ್ತಾರೆ ಹಾಗೂ TW ಮೌಲ್ಯ 0 25 ಅಂದರೆ ಏನು ಅರ್ಥ TW ಮೌಲ್ಯವು 0 25 ಎಂದರೆ ಆಗ ನಾನು ಕ್ಲೈಮ್ ಮಾಡುವಾಗ ನಿಮಗೆ ತಿಳಿದಿರುವ ಹಾಗೆ 𝑇 − 𝐷 − 𝑊𝑠𝑖𝑛𝛾 0 ನಾನು ಸ್ಥಿರ ವಾದಂತಹ ಕ್ಲೈಮ್ ಮಾಡಿದಾಗ ಅಂದರೆ TW ಇದಕ್ಕೆ ಸಮವಾಗಿರುತ್ತದೆ ಎಂದು ನನಗೆ ತಿಳಿದಿದೆ TWsin1CLCD ಹಾಗೂ CLCD ಮೌಲ್ಯವು ಸರಿ ಸುಮಾರು 15 ಅಥವಾ 10 ಎಂದುಕೊಳ್ಳೋಣ ಅದು 10 ಆಗಿದ್ದರೆ ಇದರ ಮೌಲ್ಯವು 0 ಹೀಗಾಗಿ 𝑠𝑖𝑛𝛾 0 15 ನೀವು TW ಮೌಲ್ಯವು 0 25 ಎಂದು ತೆಗೆದುಕೊಂಡರೆ ಅದು ಒಂದು ನಿರ್ದಿಷ್ಟವಾದ ಕ್ಲೈಮ್ ಕೋನಕ್ಕೆ ಆಗಿರುತ್ತದೆ ಹೀಗಾಗಿ ನೀವು ಸಾಮಾನ್ಯವಾದಂತಹ ವಿಮಾನಕ್ಕೆ ನೋಡಬೇಕಾಗುತ್ತದೆ ಆರಂಭಿಕ ಕ್ಲೈಮ್ 7ರಿಂದ 8 ಡಿಗ್ರಿ ಎಂದು ಆಯ್ದುಕೊಳ್ಳುತ್ತೇವೆ ಹೀಗಾಗಿ ಇವೆಲ್ಲ ಮಾಹಿತಿಗಳು ನಿಮಗೆ ತಿಳಿದಿದ್ದು ಮತ್ತು ಈ ರೀತಿಯ TW ನಾನು ಆಯ್ಕೆ ಮಾಡಿದರೆ ನನಗೆ ವಾಸ್ತವಿಕವಾದಂತಹ ಮೌಲ್ಯವು 1000 ಅಡಿ ಅಥವಾ 6000 ಅಡಿ ರೋಲ್ ದೂರಕ್ಕೆ ಸಿಗುವುದಿಲ್ಲ ಆಗ ನೀವು ಇದನ್ನು ಹೆಚ್ಚಿಸಬೇಕಾಗುತ್ತದೆ ಹೀಗಾಗಿ ಇಂತಹ ಸಮತೋಲನಗಳು ಅಥವಾ ಹೊಂದಾಣಿಕೆಗಳು ನಡೆಯುತ್ತಾ ಹೋಗುತ್ತವೆ ಆದರೆ ಈ ರೀತಿ ನೀವು ರೇಮರ್ ಪುಸ್ತಕದಲ್ಲಿ ನೀಡಿರುವಂತಹ ಮಾಹಿತಿಯನ್ನು ನಿರ್ದಿಷ್ಟವಾಗಿ ಉಪಯೋಗಿಸಬಹುದು ಸರಿ ಇದನ್ನು ನಾನು ಪೂರ್ಣಗೊಳಿಸಬೇಕು ಎಂದುಕೊಂಡಿದ್ದೆ ಹೀಗಾಗಿ ಇದು ಪರಿಕಲ್ಪನಾ ವಿನ್ಯಾಸದ WS ಟೇಕಾಫ್ ತೀರ್ಮಾನಕ್ಕೆ ತೆಗೆದುಕೊಂಡು ಹೋಗುತ್ತದೆ ಈಗ ನಾವು ಲ್ಯಾಂಡಿಂಗ್ ದೂರವನ್ನು ಚರ್ಚಿಸೋಣ ಪ್ರಪ್ರಥಮವಾಗಿ ನಾನು ಟೇಕಾಫ್ ಮಾಡುವುದನ್ನು ಗಮನಿಸಿದಾಗ ನಾನು ಫ್ಲಪ್ ವಿಚಲನೆಯನ್ನು ಅದರ ಗರಿಷ್ಟ ಮೌಲ್ಯದ 50 ಪ್ರತಿಶತ ನೀಡಿದಾಗ ಅಂದರೆ ನಾನು ಸಾಂಪ್ರದಾಯಿಕವಾದಂತಹ ಹೆಚ್ಚಿನ ಪ್ರಮಾಣದ ವಿಚಲನೆಯನ್ನು ಫ್ಲ್ಯಾಪ್ಗೆ ನೀಡುವುದಿಲ್ಲ ಏಕೆಂದರೆ ಅದರಿಂದ ಹೆಚ್ಚಿನ ಪ್ರಮಾಣದ ಡ್ರ್ಯಾಗ್ ಅವಶ್ಯಕವಾಗುತ್ತದೆ ಹೀಗಾಗಿ ಹೆಚ್ಚಿನ ತ್ರಸ್ಟ್ ಮತ್ತು ತೂಕದ ಅನುಪಾತವು ಟೇಕಾಫ್ ಸಂದರ್ಭದಲ್ಲಿ ಬೇಕಾಗುತ್ತದೆ ಆದರೆ ಲ್ಯಾಂಡಿಂಗ್ ಸಮಯದಲ್ಲಿ ಫ್ಲಪ್ ವಿಚಲನೆ ಗರಿಷ್ಠವಾಗಿರುತ್ತದೆ ಕಾರಣವೇನೆಂದರೆ ಅಲ್ಲಿ CLmax ಹೆಚ್ಚಿಗೆಯಾಗಿರುತ್ತದೆ ಆದರೆ ಪ್ರಮುಖವಾಗಿ ಅಲ್ಲಿ ಡ್ರ್ಯಾಗ್ ಹೆಚ್ಚಿಗೆ ಆಗಿರುತ್ತದೆ ಸರಿ ಹಾಗೆ ರೆಕ್ಕೆಗಳಲ್ಲಿ ಏರ್ ಬ್ರೇಕ್ ಹೊರಗೆ ಬರುತ್ತದೆ ಹೀಗಾಗಿ ಈಗಾದರೂ CLmax ಸ್ಪಾಯ್ಲರ್ಸ್ದಿಂದ ನಾಶವಾಗುತ್ತದೆ ಸರಿ ಹೀಗಾಗಿ ಒಂದು ಅಂಶವನ್ನು ನೀವು ತಿಳಿದುಕೊಳ್ಳಬೇಕಾಗಿದೆ ಅದೇನೆಂದರೆ ಅವಶ್ಯಕ CLmax ಅಥವಾ CLTOCL landing ಮತ್ತು ಅದು ಹೆಚ್ಚಿಗೆಯಾಗಿರುತ್ತದೆ ಏಕೆಂದರೆ ನಿಮಗೆ ಅದು ಲ್ಯಾಂಡಿಂಗ್ ಸಮಯದಲ್ಲಿ ಅವಶ್ಯಕವಾಗಿರುತ್ತದೆ ಕೆಳಗೆ ಸ್ಪರ್ಶಿಸುವಾಗ ವೇಗವು ಕಡಿಮೆಯಾಗಿರುವ ನೀವು ಬಯಸುತ್ತೀರಾ ನೀವು ಈ ರೀತಿಯಲ್ಲಿ ಲ್ಯಾಂಡಿಂಗ್ ಮಾಡುತ್ತೀರಾ ನೀವು ಹೀಗೆ ಸಮೀಪಿಸಿ ನಂತರ ಕೆಳಗೆ ಬರುತ್ತೀರಾ ಗ್ಲೈಡ್ ಕೋನ ಸರಿ ಸುಮಾರು 3 ಡಿಗ್ರಿ ಆಗಿರುತ್ತದೆ ಫ್ಲ್ಯಾರ್ ಆಪ್ ಸ್ಪರ್ಶಿಸಿ ಹೀಗೆ ಹೋಗುತ್ತದೆ ಪರಿಕಲ್ಪನಾ ಹಂತದಲ್ಲಿ ಎಷ್ಟೇ ಪ್ರಮಾಣದ ಟೇಕಾಫ್ ಡಿಸ್ಟೆನ್ಸ್ ದೂರ ನಿಮಗೆ ದೊರಕಿದರೂ ಅದಕ್ಕೆ 15 ಪ್ರತಿಶತ ಕಿಂತ ಹೆಚ್ಚಿಗೆ ಅಥವಾ 50 ಪ್ರತಿಶತ ಹೆಚ್ಚಿಗೆ ಮೌಲ್ಯವನ್ನು ಸೇರಿಸಲಾಗುತ್ತದೆ ಮತ್ತು ಲ್ಯಾಂಡಿಂಗ್ ದೂರ ಸುರಕ್ಷಿತ ಆಗಿರುತ್ತದೆ ಆದರೆ ಸುರಕ್ಷತೆಯ ದೃಷ್ಟಿಕೋನದಿಂದ ನೀಡಿರುವಂತಹ ನಿಯಂತ್ರಣಗಳು FAR23 ನಿಮಗೆ ತಿಳಿದಿರಬೇಕಾಗುತ್ತದೆ ನಾನು ನೀಡಿರುವುದು ಹಳೆಯದಾದ FAR23 ಅವಶ್ಯಕತೆಗಳು ಅದು ಏನು ತಿಳಿಸುತ್ತದೆ ಎಂದರೆ Sland0 35VA2 ಇದನ್ನು ಕೂಡ ಎಂದರೆ ನಾನು NPTEL IIT ಮದ್ರಾಸ್ ಪ್ರಾಧ್ಯಾಪಕರಾದ ತುಲಪುರಕರ ಉಪನ್ಯಾಸದಿಂದ ತೆಗೆದುಕೊಂಡಿದ್ದೇನೆ ಸರಿ ನೀವು ಅದನ್ನು ಯಾವಾಗಲೂ ಓದಿಕೊಳ್ಳಬಹುದು ಮತ್ತು FAR25 ಗಮನಿಸಬಹುದು ಇವುಗಳಲ್ಲಿ ಸತತವಾಗಿ ಬದಲಾವಣೆಗಳನ್ನು ಮಾಡಲಾಗುತ್ತದೆ ಏಕೆಂದರೆ ಹೆಚ್ಚಿನ ಪ್ರಮಾಣದ ಅನುಭವವು ಅವರಿಗೆ ಸಿಗುತ್ತದೆ Sland0 3455VA2 ಹಾಗೂ ಸಾರ್ವಜನಿಕ ವಿಮಾನಕ್ಕೆ ಆಗಿರುತ್ತದೆ ಮತ್ತು ಯುದ್ಧದ ವಿಮಾನಗಳಿಗೆ Sland0 3546VA2 ಏನಿದು VA ಪ್ರಮುಖವಾಗಿದೆ VA ಸಮೀಪಿಸಿದಂತ ವೇಗವಾಗಿದೆ ನೀವು ಲ್ಯಾಂಡಿಂಗ್ ಮಾಡುವಾಗ ನೀವು ಏರ್ಪೋರ್ಟ್ಗೆ ಸನಿಹ ಬರುತ್ತೀರಾ ಮತ್ತು ನೀವು ಗ್ಲೈಡ್ ಕೋನ 3 ಡಿಗ್ರಿ ನಿರ್ಧರಿಸುತ್ತೀರಿ ಸರಿ ನಾವು ATC ಜೊತೆ ಮಾತನಾಡಿದ್ದೇವೆ ATC ಗೆ ಸರಿಯಾಗಿ ಇದೆ ಮತ್ತು ನಾವು ಆರಂಭಿಸುವುದು ಹಾಗಾದರೆ ಗ್ಲೈಡ್ ಕೋನ 3 ಡಿಗ್ರಿ ಇರುವುದರ ಜೊತೆಗೆ ನೀವು ಏರ್ಪೋರ್ಟ್ಗೆ ಸಮೀಪಿಸುತ್ತಿದೆ ನಂತರ ಪ್ಲೇರ್ ಮಾಡುತ್ತೀರಾ ಮತ್ತು ಲ್ಯಾಂಡಿಂಗ್ ಆಗುತ್ತದೆ ಹಾಗೂ ಸಾರ್ವಜನಿಕ ನಿಯಂತ್ರಣಗಳನ್ನು ನೀವು ಗಮನಿಸಿದರೆ VA1 3Vstall ನಾನು ನೀಡುತ್ತಿರುವ ಅಂತಹ VA ಸ್ಥಿತಿಯು FAR 23 ಮತ್ತು 25 ದಿಂದ ಆಗಿರುತ್ತದೆ ಎಂದು ಗಮನದಲ್ಲಿ ಇಟ್ಟುಕೊಳ್ಳಿ ಅವು ಹಳೆಯದಾಗಿದೆ ಈಗ ಅವುಗಳನ್ನು ಬದಲಾಯಿಸಲಾಗಿದೆ ಆದರೆ ಅವುಗಳ ಮೌಲ್ಯವು ಸರಿಸುಮಾರು 1 ಹೀಗಾಗಿ ಏನೂ ಅವಶ್ಯಕವಾಗಿದೆ ಎಂದು ನೀವು ತಿಳಿದುಕೊಳ್ಳಬಹುದು ಅದು ಪ್ರಮುಖ ಆಗಿದೆ ಯುದ್ಧ ವಿಮಾನ ಅಂದರೆ ನೀವು ಈ ರೀತಿಯಲ್ಲಿ ಹೇಳಬಹುದು VA1 2Vstall ಹೀಗಾಗಿ ಲ್ಯಾಂಡಿಂಗ್ ಸಮಯದಲ್ಲಿ ಪೈಲೆಟ್ ಇಂತಹ ಸ್ಥಿತಿಗಳನ್ನು ಹೊಂದಿರದಿದ್ದರೆ ಅದು ಅಪಘಾತಕ್ಕೆ ಮುಂದಾಗಬಹುದು ಈ ವೇಗಕ್ಕಿಂತ ಅದರ ವೇಗವು ಕಡಿಮೆಯಾಗಿದ್ದರೆ ಅವನು ಪ್ಲೇರ್ ಮಾಡಿದಾಗ ವಿಮಾನವು ಸ್ಟಾಲ್ ಆಗುತ್ತದೆ ಏಕೆಂದರೆ ಅದು ಮುಳುಗುತ್ತದೆ ಅದು ಹೆಚ್ಚಿನ ಎತ್ತರದಲ್ಲಿ ಇದ್ದರೆ ಲ್ಯಾಂಡಿಂಗ್ ಸಮಯದಲ್ಲಿ ಇಲ್ಲಿ ಲ್ಯಾಂಡಿಂಗ್ ಆಘಾತವನ್ನು ನೀಡುತ್ತದೆ ಹಾಗಾದರೆ ಈ ಸಂಖ್ಯೆಯು ಎಷ್ಟು ಮುಖ್ಯವಾಗಿದೆ ಸರಿ ಮತ್ತು ಒಂದು ಉದಾಹರಣೆಯನ್ನು ನಾವು ಪರಿಹರಿಸಿದಾಗ ನಮಗೆ ಇದು ಸ್ಪಷ್ಟವಾಗುತ್ತದೆ ದಯವಿಟ್ಟು ಇದನ್ನು ಬರೆದುಕೊಳ್ಳಿ ಇವೆಲ್ಲವೂ ನಮಗೆ ಪ್ರಮುಖವಾಗಿವೆ ಹೌದು ನಾವು ಏನು ಗಮನಿಸುತ್ತಿದ್ದೇವೆ ನಮಗೆ ಬೇಕಾಗಿರುವುದು ವಿಂಗ್ ಲೋಡಿಂಗ್ ಹೀಗಾಗಿ ನಾನು ಇದನ್ನು ಬರೆಯುತ್ತೇನೆ Vs2Wland0CLmaxS ಇಲ್ಲಿರುವಂತಹ ವ್ಯತ್ಯಾಸವನ್ನು ದಯವಿಟ್ಟು ಗಮನಿಸಿ Wland ಎಂದರೆ W ಲ್ಯಾಂಡಿಂಗ್ ಹೀಗಾಗಿ ಯಾವುದೇ ತೂಕದಲ್ಲಿ ನೀವು ಟೇಕಾಫ್ ಮಾಡಿದರೂ ಲ್ಯಾಂಡಿಂಗ್ ಮಾಡಲು ಬಂದಾಗ ಕನಿಷ್ಠ ಇಂಧನವು ಬಯಕೆಯಾಗಿರುತ್ತದೆ ಹೀಗಾಗಿ ತೂಕ ಕಡಿಮೆಯಾಗುತ್ತದೆ ಆದ್ದರಿಂದ ಲ್ಯಾಂಡಿಂಗ್ ಸಮಯದಲ್ಲಿ WS ಮೌಲ್ಯವು ಟೇಕಾಫ್ WS ಮೌಲ್ಯಕ್ಕಿಂತ ಕಡಿಮೆಯಾಗಿರುತ್ತದೆ ಸರಿ ಇದಕ್ಕೆ ಒಪ್ಪಿಗೆ ಇದ್ದಲ್ಲಿ ನಾನು ಈ ರೀತಿಯಲ್ಲಿ ಬರೆಯಬಹುದು WSlandCLmax0VA1 3land2 ಏಕೆಂದರೆ ನಿಮಗೆ ತಿಳಿದಿರುವ ಹಾಗೆ VA 1 ಹೀಗಾಗಿ ಇಲ್ಲಿ ಈ ರೀತಿಯಾಗಿ ಮಾಡಲಾಗಿದೆ ಇದನ್ನು ಇನ್ನೂ ಸರಳವಾಗಿ ಬರೆಯುವುದಾದರೆ ಅದು ಈ ರೀತಿಯಾಗುತ್ತದೆ WSlandCLmax0211 3455 ಹೀಗಾಗಿ ಇದು ಲ್ಯಾಂಡಿಂಗ್ WS ಆಗುತ್ತದೆ ನಾವು ಅಲ್ಲಿಂದ ಇಲ್ಲಿಯವರೆಗೆ ಹೇಗೆ ತಲುಪಿದ್ದೇವೆ ಎಂಬುವುದು ನಿಮಗೆ ಅರ್ಥವಾಗಿದೆ ಎಂದುಕೊಂಡಿದ್ದೇನೆ ಹಾಗಾದರೆ ಇದು ಸರಳವಾಗಿ ಇದೆ ನನಗೆ ಲ್ಯಾಂಡಿಂಗ್ WS ಬೇಕಾದರೆ ನನಗೆ ಲ್ಯಾಂಡಿಂಗ್ ರೋಲ್ ದೂರ ತಿಳಿದಿರಬೇಕು ನನಗೆ ಸಿಗ್ಮ ಸಾಂದ್ರತೆ ಅನುಪಾತವು ತಿಳಿದಿರಬೇಕು ನನಗೆ ವಿಮಾನ CLmax ಮೌಲ್ಯ ತಿಳಿದಿರಬೇಕು ಅದನ್ನು ನಾನು ವಿನ್ಯಾಸ ಮಾಡಬೇಕು ಹೀಗೆ ತುಂಬಾ ಸರಳವಾಗಿದೆ ಹಾಗಾದರೆ ಟೇಕಾಫ್ WS ನಿಮಗೆ ತಿಳಿದಿದೆ ಲ್ಯಾಂಡಿಂಗ್ WS ತಿಳಿದಿದೆ ಕ್ರೂಜ್ WS ಗೊತ್ತು ಕ್ಲೈಮ್ WS ಗೊತ್ತು ಲೊಯ್ಟ್ಟೆರ್ WS ತಿಳಿದಿದೆ ಹಾಗೂ ವೇಗವರ್ಧಕ WS ತಿಳಿದಿದೆ ಇವೆಲ್ಲ ಅವಶ್ಯಕತೆಗಳನ್ನು ತಿಳಿದುಕೊಳ್ಳಲು ನೀವು ಕಂಡುಹಿಡಿಯುತ್ತೀರಿ ನೀವು ವಿವಿಧ ಪ್ರಕಾರದ ವಿಂಗ್ ಲೋಡಿಂಗ್ ಉಪಯೋಗಿಸುತ್ತೀರಾ ಯಾವ ರೀತಿಯ ಮೌಲ್ಯವನ್ನು ನಾನು ಆಯ್ಕೆ ಮಾಡಬೇಕು ಎಂಬುದು ಒಂದು ಸವಾಲು ಆಗುತ್ತದೆ ಯಾವುದೇ ಒಂದು ಮೌಲ್ಯವನ್ನು ಆಯ್ಕೆ ಮಾಡಿದರೆ ಅದು ಈ ಅವಶ್ಯಕತೆಯನ್ನು ಅಥವಾ ಬೇರೆ ಅವಶ್ಯಕತೆಯನ್ನು ನೀಡುತ್ತದೆ ಹೀಗಾಗಿ ಈ ರೀತಿ ವಿನ್ಯಾಸವನ್ನು ಅತ್ಯುತ್ತಮ ಗೊಳಿಸುವುದು ಪ್ರಮುಖವಾಗುತ್ತದೆ ಮತ್ತು ನೀವು ಒಂದು ಉದಾಹರಣೆಯನ್ನು ಪರಿಹರಿಸಿದರೆ ಒಬ್ಬ ವಿನ್ಯಾಸಕಾರರಾಗಿ ನೀವು ಅದನ್ನು ವಿವರಿಸಬಹುದು ಏಕೆಂದರೆ ಯಾವುದೇ ವಿಮಾನವನ್ನು ನೀವು ವಿನ್ಯಾಸ ಮಾಡುವುದಾದರೆ ಮೊದಲು ಅದನ್ನು ವಿನ್ಯಾಸ ಮಾಡುವಂತಹ ಉದ್ದೇಶವನ್ನು ತಿಳಿದುಕೊಳ್ಳಬೇಕಾಗುತ್ತದೆ ಅದು ಪ್ರಯಾಣಿಕರನ್ನು ಕೊಂಡೊಯ್ಯುವಂತೆ ಸಾರಿಗೆ ವಿಮಾನ ಆಗಿದ್ದು A ಸ್ಥಳದಿಂದ B ಸ್ಥಳಕ್ಕೆ ಹೋಗುವುದಾದರೆ ನೀವು ಹೆಚ್ಚಿನ ಗಮನವನ್ನು ಕ್ರೂಜ್ WS ಗೆ ನೀಡಬಹುದು ಸರಿ ಅದು ಯುದ್ಧದ ವಿಮಾನ ವಾದರೆ ಯುದ್ಧದ ಕೌಶಲ್ಯವನ್ನು ನೋಡಬೇಕಾಗುತ್ತದೆ ಮತ್ತು ವೇಗವರ್ಧಕ WS ಗಮನಿಸಬೇಕಾಗುತ್ತದೆ ಹೀಗಾಗಿ ಇಂತಹ ಸಂಗತಿಗಳನ್ನು ಅಥವಾ ಕಾವಲಿನಲ್ಲಿ ಇರುವಂತಹ ವಿಮಾನವು ಆದರೆ ನೀವು ಹೆಚ್ಚಿನ ಗಮನವನ್ನು ಲೊಯ್ಟ್ಟೆರ್ WS ಗೆ ನೀಡಬೇಕಾಗುತ್ತದೆ ಏಕೆಂದರೆ ಅದು ಕೇವಲ ಸುತ್ತಮುತ್ತಲಿನಲ್ಲಿ ಚಲಿಸಬೇಕಾಗುತ್ತದೆ ಹೆಚ್ಚಿನ ಎಂಡುರನ್ಸ್ ಬೇಕು ಹೀಗಾಗಿ ಇವೆಲ್ಲ ಸಂಗತಿಗಳನ್ನು ನಾವು ಮಿಷನ್ ಅವಶ್ಯಕತೆಯತಕ್ಕಂತೆ ನೋಡಿಕೊಳ್ಳಬೇಕಾಗುತ್ತದೆ ಮತ್ತು WS ಮೌಲ್ಯವನ್ನು ಆಯ್ಕೆ ಮಾಡಬೇಕಾಗುತ್ತದೆ ಮುಂದಿನ ಉಪನ್ಯಾಸದಲ್ಲಿ ನಾವು ಮನಸ್ಸಿನ ಮಾತನ್ನು ತಿಳಿದುಕೊಳ್ಳೋಣ ಅಂದರೆ ಅಲ್ಲಿ ನಾವು ಚರ್ಚಿಸುವಂತಹ ಎಲ್ಲ ಮಾಹಿತಿಗಳ ಸಾರಾಂಶವನ್ನು ತಿಳಿದುಕೊಳ್ಳೋಣ ಇದರಿಂದ ನಾವು ಪರಿಕಲ್ಪನಾ ವಿಮಾನದ ವಿನ್ಯಾಸಕ್ಕೆ ವಿಂಗ್ ಲೋಡಿಂಗ್ ಮತ್ತು ತ್ರಸ್ಟ್ ಲೋಡಿಂಗ್ವರೆಗೆ ಸಿದ್ಧವಾಗುತ್ತಿವೆ